ನಮಸ್ಕಾರ ಮತ್ತು ಮೆಕ್ಯಾನೊಬಯಾಲಜಿ ಪರಿಚಯದ ಇಂದಿನ ಉಪನ್ಯಾಸಕ್ಕೆ ಸ್ವಾಗತ ಹಿಂದಿನ ತರಗತಿಯಲ್ಲಿ ನಾನು ಅಪಧಮನಿ ಕಾಠಿಣ್ಯದ ಬಗ್ಗೆ ಚರ್ಚಿಸಿದ್ದೆ ಈ ರೋಗದಲ್ಲಿ ಅಪಧಮನಿಗಳ ಮೂಲಕ ರಕ್ತದ ಹರಿವನ್ನು ಸೀಮಿತಗೊಳಿಸುವ ಪ್ಲೇಕ್ ಗಳ ರಚನೆಯಿದೆ ಮತ್ತು ಅಂತಿಮವಾಗಿ ಅದು ಹೃದಯಾಘಾತವಾಗಿ ಪ್ರಕಟವಾಗಬಹುದು ಮತ್ತು ನಂತರ ಹರಿವು ಸಂಪೂರ್ಣವಾಗಿ ನಿಲ್ಲುತ್ತದೆ ಹರಿವಿನ ಪ್ರೊಫೈಲ್ ಲ್ಯಾಮಿನಾರ್ ನಿಂದ ಹಿಡಿದು ಡಿಸ್ಟರ್ಬ್ಡ್ ಪ್ರೊಫೈಲ್ ಆಗಬಹುದು ಎಂದು ನಾನು ತೋರಿಸಿದ್ದೇನೆ ಆಗ ಡಿಸ್ಟರ್ಬ್ ಆದ ಭಾಗವು ಆಂದೋಲನ ಅಥವಾ ಪ್ರಕ್ಷುಬ್ಧವಾಗಬಹುದು ಈ ಸಂಶೋಧನಾ ಲೇಖನವು ಡಿಸ್ಟರ್ಬ್ ಆದ ಹರಿವಿನಿಂದ ವೈಎಪಿಟಿಎಝೆಡ್ YAPTAZ ಸಕ್ರಿಯಗೊಳಿಸುವಿಕೆಯು ಎಂಡೋಥೆಲಿಯಲ್ ಕೋಶ ಪ್ರಸರಣ ಮತ್ತು ಉರಿಯೂತಕ್ಕೆ ಹೇಗೆ ಕಾರಣವಾಯಿತು ಎಂಬುದನ್ನು ವಿವರಿಸುತ್ತದೆ ಆದ್ದರಿಂದ ನನ್ನ ಓದುವ ನಿಯೋಜನೆಯ ಭಾಗವಾಗಿ ಎಂಡೋಥೀಲಿಯಲ್ ಫಿನೋಟೈಪ್ಸ್ ಮತ್ತು ಅಪಧಮನಿ ಕಾಠಿಣ್ಯವನ್ನು ನಿಯಂತ್ರಿಸುವ ಹರಿವಿನ ಅವಲಂಬಿತ ವೈಎಪಿಟಿಎಝೆಡ್ YAPTAZ ಚಟುವಟಿಕೆಗಳ ಬಗ್ಗೆ ಈ 2016 ಸಂಶೋಧನಾ ಲೇಖನವನ್ನು ನಾವು ಹೊಂದಿದ್ದೇವೆ ಆದ್ದರಿಂದ ಇಂದು ನಾನು ಮಸ್ಕ್ಯುಲರ್ ಡಿಸ್ಟ್ರೋಫಿ ಎಂದು ಕರೆಯಲ್ಪಡುವ ಮತ್ತೊಂದು ಕಾಯಿಲೆಯ ಬಗ್ಗೆ ಚರ್ಚಿಸುತ್ತೇನೆ ಮಸ್ಕ್ಯುಲರ್ ಡಿಸ್ಟ್ರೋಫಿ ಕಾಯಿಲೆಯು ಪ್ರಗತಿಶೀಲ ದೌರ್ಬಲ್ಯ ಮತ್ತು ಸ್ನಾಯುವಿನ ದ್ರವ್ಯರಾಶಿಯ ನಷ್ಟಕ್ಕೆ ಕಾರಣವಾಗುವ ಕಾಯಿಲೆಯ ಒಂದು ಗುಂಪು ಆಗಿದೆ ವಿವಿಧ ರೀತಿಯ ಮಸ್ಕ್ಯುಲರ್ ಡಿಸ್ಟ್ರೋಫಿ ಗಳಿವೆ ಅವುಗಳಲ್ಲಿ ಸಾಮಾನ್ಯವಾದವು ಡುಚೆನ್ ಮಸ್ಕ್ಯುಲರ್ ಡಿಸ್ಟ್ರೋಫಿ ಇದು ಹುಡುಗರ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಇದು ಮೂರರಿಂದ ಐದು ವರ್ಷದ ನಡುವೆ ಪ್ರಾರಂಭವಾಗುತ್ತದೆ ಮತ್ತೊಂದು ರೋಗವೆಂದರೆ ಬೆಕರ್ ಮಸ್ಕ್ಯುಲರ್ ಡಿಸ್ಟ್ರೋಫಿ ಇದು ಡುಚೆನ್ ಮಸ್ಕ್ಯುಲರ್ ಡಿಸ್ಟ್ರೋಫಿ ಗಿಂತ ಹೆಚ್ಚು ಸೌಮ್ಯವಾಗಿರುತ್ತದೆ ಇದು ಹನ್ನೊಂದರಿಂದ ಇಪ್ಪತೈದು ವಯಸ್ಸಿನ ಹುಡುಗರ ಮೇಲೆ ಪರಿಣಾಮ ಬೀರುತ್ತದೆ ಇದರ ಪರಿಣಾಮ ನಿಧಾನಗತಿಯಲ್ಲಿ ಪ್ರಕಟಗೊಳ್ಳಲು ಪ್ರಾರಂಭಿಸುತ್ತದೆ ಮತ್ತೊಂದು ರೋಗವೆಂದರೆ ಜನ್ಮಜಾತ ಮಸ್ಕ್ಯುಲರ್ ಡಿಸ್ಟ್ರೋಫಿ ಮತ್ತು ಹೆಸರೇ ಸೂಚಿಸುವಂತೆ ಇದು ಹುಟ್ಟಿನಿಂದಲೇ ಅಥವಾ ಹುಟ್ಟಿದ ಸ್ವಲ್ಪ ಸಮಯದ ನಂತರ ಪ್ರಾರಂಭವಾಗುತ್ತದೆ ಮತ್ತೊಂದು ಕಾಯಿಲೆಯೆಂದರೆ ಲಿಂಬ್ ಗರ್ಡ್ಲ್ ಮಸ್ಕ್ಯುಲರ್ ಡಿಸ್ಟ್ರೋಫಿ ಮತ್ತು ಇದು ಸಾಮಾನ್ಯವಾಗಿ ಹದಿಹರೆಯದ ವಯಸ್ಸಿನ ವ್ಯಕ್ತಿಗಳಲ್ಲಿ ಪ್ರಾರಂಭವಾಗುತ್ತದೆ ಅಂದರೆ ಇಪ್ಪತ್ತು ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನಲ್ಲಿ ಪ್ರಾರಂಭವಾಗುತ್ತದೆ ಆದ್ದರಿಂದ ಎಮರಿ ಡ್ರೀಫಸ್ ಮಸ್ಕ್ಯುಲರ್ ಡಿಸ್ಟ್ರೋಫಿ ಸೇರಿದಂತೆ ಹಲವಾರು ಇತರ ಮಸ್ಕ್ಯುಲರ್ ಡಿಸ್ಟ್ರೋಫಿ ಗಳಿವೆ ಮತ್ತೆ ಇದು ಸಾಮಾನ್ಯವಾಗಿ ಹತ್ತು ವರ್ಷ ವಯಸ್ಸಿನ ಹುಡುಗರ ಮೇಲೆ ಪರಿಣಾಮ ಬೀರುತ್ತದೆ ಇವು ಹೃದಯ ಸಮಸ್ಯೆಗಳಿಗೆ ಕಾರಣವಾಗುತ್ತವೆ ಅವುಗಳಲ್ಲಿ ಎರಡು ವಿಧಗಳ ಬಗ್ಗೆ ನಾನು ಚರ್ಚಿಸುತ್ತೇನೆ ಡುಚೆನ್ ಮಸ್ಕ್ಯುಲರ್ ಡಿಸ್ಟ್ರೋಫಿ ಮತ್ತು ಲಿಂಬ್ ಗರ್ಡ್ಲ್ ಮಸ್ಕ್ಯುಲರ್ ಡಿಸ್ಟ್ರೋಫಿ ಡುಚೆನ್ ನಲ್ಲಿ ಹೆಚ್ಚಿನ ಕೋಶಗಳಲ್ಲಿ ಸ್ನಾಯುವಿನ ರಚನೆಯು ಹೀಗಿರುತ್ತದೆ ಇದು ಪ್ಲಾಸ್ಮಾ ಮೆಂಬರೇನ್ ಆಗಿದೆ ಎಂದು ಊಹಿಸಿಕೊಳ್ಳಿ ನಂತರ ಮೆಂಬರೇನ್ ನ ಹೊರಭಾಗದಲ್ಲಿ ದೊಡ್ಡ ಕಾಂಪ್ಲೆಕ್ಸ್ ಜೋಡಿಸಲಾಗಿದ್ದು ಸಾಮಾನ್ಯ ಸ್ನಾಯುಗಳಲ್ಲಿ ನೀವು ಎರಡು ಸೆಟ್ ಅಂಟಿಕೊಳ್ಳುವಿಕೆಯನ್ನು ಹೊಂದಿದ್ದೀರಿ ಅದು ಆಕ್ಟಿನ್ ಸೈಟೋಸ್ಕೆಲಿಟನ್ ಅನ್ನು ಮೆಂಬರೇನ್ ನ ಹೊರಭಾಗಕ್ಕೆ ಜೋಡಿಸುತ್ತದೆ ನಂತರ ಇಂಟಿಗ್ರಿನ್ಸ್ ಆಧಾರಿತ ಫೋಕಲ್ ಅಂಟಿಕೊಳ್ಳುವಿಕೆಗಳಿವೆ ಮತ್ತು ನೀವು ಡಿಸ್ಟ್ರೊಗ್ಲಿಕನ್ ಕಾಂಪ್ಲೆಕ್ಸ್ ಎಂದು ಕರೆಯಲ್ಪಡುವದನ್ನು ಹೊಂದಿರುವಿರಿ ಡಿಎಂಡಿ ಅಥವಾ ಡುಚೆನ್ ಮಸ್ಕ್ಯುಲರ್ ಡಿಸ್ಟ್ರೋಫಿ ಯಲ್ಲಿ ಮತ್ತು ಡಿಸ್ಟ್ರೊಗ್ಲಿಕನ್ ಕಾಂಪ್ಲೆಕ್ಸ್ ನ ಭಾಗವಾಗಿ ಗಾಮಾ ಸಾರ್ಕೊಗ್ಲಿಕನ್ ನಂತಹ ಅನೇಕ ಪ್ರೋಟೀನ್ ಗಳಿವೆ ರೂಪಾಂತರದ ಕಾರಣ ಡಿಎಂಡಿ ಯಲ್ಲಿ ಡಿಸ್ಟ್ರೋಫಿನ್ ಅಭಿವ್ಯಕ್ತಿ ಸಂಪೂರ್ಣವಾಗಿ ಕಳೆದು ಹೋಗಿರುತ್ತದೆ ಡಿಸ್ಟ್ರೋಫಿನ್ ಕಾಂಪ್ಲೆಕ್ಸ್ ಕಾಣೆಯಾಗಿರುತ್ತದೆ ತದನಂತರ ಲಿಂಬ್ ಗರ್ಡ್ಲ್ ಮಸ್ಕ್ಯುಲರ್ ಡಿಸ್ಟ್ರೋಫಿ ಗಾಮಾ ಸೋರ್ಕೊಗ್ಲಿಕನ್ ಕಾಣೆಯಾಗಿರುತ್ತದೆ ಆದ್ದರಿಂದ ಇಲ್ಲಿ ಏನು ಗಮನಿಸಲಾಗಿರಬಹುದು ಈ ಪ್ರೋಟೀನ್ ಗಳ ಪರಿಣಾಮಗಳನ್ನು ಅಧ್ಯಯನ ಮಾಡಲು ಜನರು ಮೌಸ್ ಮಾದರಿಗಳನ್ನು ರಚಿಸಿದ್ದಾರೆ ಅಲ್ಲಿ ಅವರು ಡಿಸ್ಟ್ರೋಫಿನ್ ನ ಅಭಿವ್ಯಕ್ತಿಯನ್ನು ಅಳಿಸಿದ್ದಾರೆ ಇದನ್ನು ಎಂಡಿಎಕ್ಸ್ ಮೌಸ್ ಎಂದು ಕರೆಯಲಾಗುತ್ತದೆ ಅಲ್ಲಿ ಡಿಸ್ಟ್ರೋಫಿನ್ ಪ್ರೋಟೀನ್ ಕಾಣೆಯಾಗಿರುತ್ತದೆ ಅಥವಾ ಗಾಮಾ ಸಾರ್ಕೊಗ್ಲಿಕನ್ ಕೊರತೆಯ ಮೌಸ್ ಮಾದರಿ ಆಗಿರುತ್ತದೆ ಹೀಗಾಗಿ ಇಲ್ಲಿ ಗಮನಿಸಿದ್ದು ಗಾಮಾ ಸಾರ್ಕೊಗ್ಲಿಕನ್ ಕೊರತೆಯ ಜೀವಕೋಶಗಳು ಸಾಮಾನ್ಯ ಪ್ರಕಾರಕ್ಕೆ ಹೋಲಿಸಿದರೆ ಈ ಕೋಶಗಳು ವರ್ಧಿತ ಅಪೊಪ್ಟೋಸಿಸ್ ಅನ್ನು ಪ್ರದರ್ಶಿಸುತ್ತವೆ ಮತ್ತು ಇದು ಸುಮಾರು ಹತ್ತರಿಂದ ಇಪ್ಪತ್ತು ಪಟ್ಟು ಅಂದರೆ ಅಪೊಪ್ಟೋಸಿಸ್ ನಲ್ಲಿ ಹತ್ತರಿಂದ ಇಪ್ಪತ್ತು ಪಟ್ಟು ಹೆಚ್ಚಾಗಿದೆ ಎಂದರ್ಥ ಈ ಕಾರ್ಯವಿಧಾನಕ್ಕೆ ಆಧಾರವಾಗಿರುವ ಪರಿಣಾಮವನ್ನು ಅಧ್ಯಯನ ಮಾಡಲು ಲೇಖಕರು ಈ ಮಾದರಿಗಳನ್ನು ರಚಿಸಿದ್ದಾರೆ ಎರಡು ಡಿ ಯಲ್ಲಿ ನೀವು ಈ ಅಂಟಿಕೊಳ್ಳುವಿಕೆಯ ಐಲ್ಯಾಂಡ್ ಗಳನ್ನು ಹೊಂದಿರುತ್ತೀರಿ ಮತ್ತು ಇವು ಇಸಿಎಂ ಲೇಪಿತವಾಗಿವೆ ಇದನ್ನು ಜೂಮ್ ಮಾಡಿ ನೋಡಿದರೆ ಈ ಐಲ್ಯಾಂಡ್ ಗಳು ಸರಿಸುಮಾರು ಇಪ್ಪತ್ತು ಮೈಕ್ರಾನ್ ಅಗಲ ಮತ್ತು ನೂರರಿಂದ ಒಂದು ಸಾವಿರ ಮೈಕ್ರಾನ್ ಉದ್ದವಿರುತ್ತವೆ ಮತ್ತು ಇದರ ಹೊರಗಿನ ಉಳಿದ ಪ್ರದೇಶವು ಅಂಟಿಕೊಳ್ಳುವಂಥಹುದಲ್ಲ ಈ ರಚನೆಗಳನ್ನು ಉತ್ಪಾದಿಸಲು ನಾವು ಮೈಕ್ರೊ ಫ್ಯಾಬ್ರಿಕೇಶನ್ ಅನ್ನು ಹೇಗೆ ಬಳಸಿಕೊಳ್ಳಬಹುದು ಎಂಬುದನ್ನು ನಂತರದ ಉಪನ್ಯಾಸಗಳಲ್ಲಿ ತಿಳಿಸುತ್ತೀನಿ ಕೋಶಗಳನ್ನು ಲೇಪಿಸಿದಾಗ ಕೋಶಗಳು ಹೋಗಿ ಈ ಮಾದರಿಗಳನ್ನು ಹೆಚ್ಚಾಗಿ ಮಾಡುತ್ತವೆ ಹೀಗೆ ಜೋಡಿಸಲಾದ ಮೈಯೋಬ್ಲಾಸ್ಟ್ ಗಳು ಮತ್ತು ಅವು ಈ ಮಾದರಿಗಳನ್ನು ಹೆಚ್ಚಾಗಿ ಮಾಡುತ್ತವೆ ಮತ್ತು ಈ ಮೈಯೋಬ್ಲಾಸ್ಟ್ ಗಳು ಅಂತಿಮವಾಗಿ ಮಲ್ಟಿನ್ಯೂಕ್ಲಿಯೇಟೆಡ್ ಮಯೋಟ್ಯೂಬ್ ಗಳನ್ನು ರೂಪಿಸುತ್ತವೆ ಹೀಗೆ ನಾವು ಈ ಬಹು ರಚನೆಗಳನ್ನು ರೂಪಿಸಬಹುದು ಆದ್ದರಿಂದ ಜನರು ಏನು ಮಾಡಿದ್ದಾರೆಂದರೆ ಈ ತಲಾಧಾರಗಳು ಇರುವ ಗಾಜಿನ ಮೇಲೆ ನಾವು ಈ ಕೆಳಭಾಗದ ಮಯೋಟ್ಯೂಬ್ ಅನ್ನು ರಚಿಸಬಹುದು ಮೇಲೆ ನಾವು ಸ್ನಾಯು ಕೋಶಗಳ ಎರಡನೇ ಪದರವನ್ನು ಸೇರಿಸುತ್ತೇವೆ ಆದ್ದರಿಂದ ನಾವು ಉನ್ನತ ಮಯೋಟ್ಯೂಬ್ ಗಳನ್ನು ಪಡೆಯುತ್ತೇವೆ ಒಂದು ಅರ್ಥದಲ್ಲಿ ನಾವು ಕೋಶದ ಮೇಲೆ ಕೋಶವನ್ನು ರಚಿಸಿದ್ದೇವೆ ಆದ್ದರಿಂದ ಇದು ಸ್ನಾಯು ಕೋಶಗಳ ಮೇಲಿನ ಪದರವಾಗಿದ್ದು ಅದು ಅಂತಿಮವಾಗಿ ಮಯೋಟ್ಯೂಬ್ ಗಳನ್ನು ರೂಪಿಸುತ್ತದೆ ಮತ್ತು ಇದು ಕೆಳಗಿನ ಪದರವಾಗಿದೆ ನಾನು ಈ ಹಿಂದೆ ಬಿಗಿತದ ಅಥವಾ ಸ್ನಾಯು ಕೋಶಗಳ ಭೇದದ ಪರಿಣಾಮವನ್ನು ಚರ್ಚಿಸಿದ್ದೆ ಇವು ಹನ್ನೆರಡು ಕೆಪಿಎ ತಲಾಧಾರಗಳಲ್ಲಿ ಅತ್ಯುತ್ತಮವಾಗಿ ಭಿನ್ನವಾಗಿವೆ ಏಕೆಂದರೆ ಇವು ಬೆಳೆದ ಕೋಶಗಳಾಗಿವೆ ಗಾಜಿನ ಮೇಲಿನ ಮಯೋಟ್ಯೂಬ್ ಗಳು ಎಂದಿಗೂ ಸ್ಟ್ರೈಯೆಟ್ ಆಗುವುದಿಲ್ಲ ಆದರೆ ಮೇಲಿನ ಕೋಶಗಳು ಸ್ಟ್ರೈಯೆಟ್ ಆಗಿರುತ್ತವೆ C57 ವೈಲ್ಡ್ ಪ್ರಕಾರದ ಇಲಿಗಳಿಂದ ಪ್ರತ್ಯೇಕಿಸಲ್ಪಟ್ಟ C57 ವೈಲ್ಡ್ ಪ್ರಕಾರದ ಇಲಿಗಳ ಕೋಶಗಳಲ್ಲಿ ಮತ್ತು ಗಾಮಾ ಸಾರ್ಕೊಗ್ಲಿಕನ್ ಕೊರತೆಯ ಇಲಿಗಳಿಂದ ಪ್ರತ್ಯೇಕಿಸಲ್ಪಟ್ಟ ಕೋಶಗಳಲ್ಲಿ ಈ ಸ್ಟ್ರೈಯೆಶೆನ್ ಗಳನ್ನು ಹೋಲಿಸಲಾಗಿದೆ ಇಲ್ಲಿ ಗಮನಿಸಿದ ಸಂಗತಿಯೆಂದರೆ ಇದು ಸ್ಟ್ರೈಯೆಶೆನ್ ನ ಮಟ್ಟವಾಗಿದ್ದರೆ ಇದು ಮೇಲಿನ ಪದರದ ಸ್ಟ್ರೈಟೆಡ್ ಶೇಕಡಾವಾರು ಮಾತ್ರ ಈ ಕೋಶಗಳು ಹೆಚ್ಚಿನ ಸ್ಟ್ರೈಯೆಶೆನ್ ಗಳನ್ನು ಪ್ರದರ್ಶಿಸಿದವು ಆದ್ದರಿಂದ ಸ್ಟ್ರೈಯೆಶನ್ ಸಂಕೋಚನದೊಂದಿಗೆ ಸಂಬಂಧ ಹೊಂದಿದೆ ಆದ್ದರಿಂದ ಸ್ಟ್ರೈಯೆಶೆನ್ ಗಳ ರಚನೆಯು ಕ್ರಿಯಾತ್ಮಕ ಸಾರ್ಕೊಮೆರ್ ಗಳ ರಚನೆಯನ್ನು ಸೂಚಿಸುತ್ತದೆ ವಿಶ್ರಾಂತಿ ಪ್ರಯೋಗಗಳನ್ನು ಬಳಸಿಕೊಂಡು ಇದನ್ನು ಕ್ರಿಯಾತ್ಮಕವಾಗಿ ನಿರ್ಣಯಿಸಲಾಗುತ್ತದೆ ಕಲ್ಪನೆ ತುಂಬಾ ಸರಳವಾಗಿದೆ ನೀವು ತಲಾಧಾರದ ಮೇಲೆ ಉದ್ದವಾದ ಮಯೋಟ್ಯೂಬ್ ಅನ್ನು ಹೊಂದಿರುವಿರಿ ಮತ್ತು ಇವು ನ್ಯೂಕ್ಲಿಯಸ್ ಗಳಾಗಿವೆ ಮತ್ತು ಪೈಪೆಟ್ ಬಳಸಿ ಮತ್ತು ಮಯೋಟ್ಯೂಬ್ ನ ಒಂದು ತುದಿಯನ್ನು ಬೇರ್ಪಡಿಸುವುದನ್ನು ಊಹಿಸಿಕೊಳ್ಳಿ ಹಾಗಾದರೆ ಏನು ಚಾಲನೆ ಮಾಡುತ್ತದೆ ನೀವು ಬಲವನ್ನು ಬೇರ್ಪಡಿಸಿದಾಗ ಇದರ ಪರಿಣಾಮವಾಗಿ ಮೈಯೊಟ್ಯೂಬ್ ವಿಶ್ರಾಂತಿ ಪಡೆಯುತ್ತದೆ ಇದು ಆರಂಭಿಕ ಉದ್ದವಾಗಿದ್ದರೆ ಇದು ಇತರ ಅಂತಿಮ ಉದ್ದವಾಗಿದೆ ನೀವು ಈ ಉದ್ದವನ್ನು ಸಮಯದ ಕಾರ್ಯವಾಗಿ ಟ್ರ್ಯಾಕ್ ಮಾಡಬಹುದು ಸಮಯದ ಸಮಯದ ಕಾರ್ಯವಾಗಿ ಎಲ್ ನಂತರ ನೀವು ಎಲ್ ಎಲ್ LL ಆರಂಭಿಕವನ್ನು ಯೋಜಿಸಿದರೆ ನೀವು ಒಂದರ ಮೌಲ್ಯದಿಂದ ಪ್ರಾರಂಭಿಸುತ್ತೀರಿ ಮತ್ತು ನಂತರ ನೀವು ಈ ರೀತಿಯ ವಕ್ರರೇಖೆಯನ್ನು ಪಡೆಯುತ್ತೀರಿ ಅವರು ಗಮನಿಸಿದ್ದು C57 ಕೋಶಗಳಿಗೆ ಇದು ವೈಲ್ಡ್ ಪ್ರಕಾರವಾಗಿದೆ ಗಾಮಾ ಸಾರ್ಕೊಗ್ಲಿಕನ್ ಕೊರತೆಯ ಕೋಶಗಳಿಗೆ ವಿಶ್ರಾಂತಿ ರೇಖೆಯೊಂದಿಗೆ ಏನೇ ಇರಲಿ ವಕ್ರರೇಖೆಯು ಸ್ವಲ್ಪಮಟ್ಟಿಗೆ ಈ ರೀತಿಯಾಗಿದ್ದು ಇದು ಅಂತಿಮ ಸ್ಯಾಚುರೇಶನ್ ಪಾಯಿಂಟ್ ಎಂದು ಸೂಚಿಸುತ್ತದೆ ಆದ್ದರಿಂದ ನೀವು ಏನು ಮಾಡಬಹುದು ಎಂದರೆ ನೀವು ಈ ವಕ್ರಾಕೃತಿಗಳನ್ನು ಅಭಿವ್ಯಕ್ತಿ ಬಳಸಿ ಹೊಂದಿಸಬಹುದು ನಾವು ವೈ ಅನ್ನು ಸಮಾನವಾಗಿ ಒಂದು ಮೈನಸ್ ಸಿ ಇಂಟು ಒಂದು ಮೈನಸ್ ಈ ಟು ದಿ ಪವರ್ ಮೈನಸ್ ಟಿ ಇಂದ ಟೌ y1 Cx1 e ttau ಎಂದು ಹೇಳೋಣ ಇವುಗಳು ನಿಜವಾದ ಪ್ರಾಯೋಗಿಕ ಅಂಶಗಳು ಎಂದು ಹೇಳೋಣ ಈ ಕೆಳಗಿನ ಅಭಿವ್ಯಕ್ತಿಗೆ ಹೊಂದಿಕೊಳ್ಳಲು ನೀವು ಇದನ್ನು ಬಳಸುತ್ತೀರಿ ಮತ್ತು ಎರಡು ಮೌಲ್ಯಗಳನ್ನು ಬ್ಯಾಕ್ಟ್ರಾಕ್ ಮಾಡಬಹುದು ಒಂದು ಸಿ ಮತ್ತು ಒಂದು ಟೌ ಆದ್ದರಿಂದ ಟೌ ಎಂಬುದು ವಿಶ್ರಾಂತಿಯ ವಿಶಿಷ್ಟ ಸಮಯ ಸ್ಥಿರವಾಗಿರುತ್ತದೆ ಸಿ ಎಂಬುದು ಸಂಕೋಚನದ ಅಂದಾಜು ಟಿ ಅನಂತತೆಗೆ ಒಲವು ತೋರುತ್ತಿದ್ದಂತೆ ಈ ಅಭಿವ್ಯಕ್ತಿ ಶೂನ್ಯದ ಮೌಲ್ಯವನ್ನು ನೀಡುತ್ತದೆ ಒಂದು ಮೈನಸ್ ಸಿ ಮೌಲ್ಯವಾಗಿದೆ ಒಂದು ಅರ್ಥದಲ್ಲಿ ಸಿ ಆರಂಭಿಕ ಅನುಪಾತಕ್ಕೆ ಅಂತಿಮ ಅನುಪಾತವಾಗಿದೆ ನೀವು ಕೋಶವನ್ನು ತೆಗೆದುಕೊಂಡರೆ ಎಲ್ ಇನಿಶಿಯಲ್ ಮೂಲಕ ಎಲ್ ಫೈನಲ್ ಎಂದರೆ ಸಿ ಎಂದರ್ಥ ಅದು ಎಷ್ಟು ಸಂಕುಚಿತಗೊಳ್ಳುತ್ತದೆ ಎಂಬುದರ ಅಂದಾಜು ನೀಡುತ್ತದೆ ಸಂಕೋಚಕತೆ ಕಡಿಮೆಯಿದ್ದರೆ ಎಲ್ ಫೈನಲ್ ಅನ್ನು ಎಲ್ ಇನಿಶಿಯಲ್ಗೆ ಹೋಲಿಸಬಹುದು ಮತ್ತು C57 ಗೆ ಹೋಲಿಸಿದರೆ ಈ ಸಂದರ್ಭದಲ್ಲಿ ನೀವು ಸಿ ಯ ಕಡಿಮೆ ಮೌಲ್ಯವನ್ನು ಪಡೆಯುತ್ತೀರಿ ಗಾಮಾ ಸಾರ್ಕೊಗ್ಲಿಕನ್ ಕೊರತೆಯ ಕೋಶಗಳು ಹೆಚ್ಚು ಸಂಕೋಚಕವಾಗಿರುತ್ತವೆ ಈ ಪ್ರಯೋಗದಿಂದ ನೀವು ತೀರ್ಮಾನಿಸಬಹುದಾದ ಅಂಶವೆಂದರೆ ಕೋಶಗಳು ಹೆಚ್ಚು ಸಂಕೋಚಕವಾಗಿರುತ್ತವೆ ಈ ಕೋಶಗಳನ್ನು ಬೆಳೆಸುವಾಗ ನೀವು ನೋಡುವುದು ಇದು ನಿಜಕ್ಕೂ ಮಾದರಿಯಾಗಿದೆ ಇದು ಕೋಶವನ್ನು ಲೇಪಿಸಿದ ಮಾದರಿಯ ರೂಪರೇಖೆ ಎಂದು ಊಹಿಸಿ ಅನೇಕ ಜೀವಕೋಶಗಳು ಈ ರೀತಿಯ ಪ್ರೊಫೈಲ್ ಅನ್ನು ಪ್ರದರ್ಶಿಸುತ್ತವೆ ಮತ್ತು ನೀವು ಕೇಂದ್ರ ಅಗಲವನ್ನು ತುದಿಯ ಅಗಲಕ್ಕೆ ಹೋಲಿಸಿದರೆ ನೀವು ಹತ್ತು ಪ್ರತಿಶತ ಕೋಶಗಳನ್ನು ಹೊಂದಿದ್ದರೆ ನೀವು ನಿಯಂತ್ರಣ ಕೋಶಗಳಿಗೆ ಹೋಲಿಸುತ್ತೀರಿ ಎನ್ನೋಣ ಈ ಫಿನೋಟೈಪ್ ಅನ್ನು ಪ್ರದರ್ಶಿಸುವ ಕೋಶಗಳ ಶೇಕಡಾವಾರು ಏನೇ ಇರಲಿ C57 ಜೀವಕೋಶಗಳಲ್ಲಿ ಗಾಮಾ ಸಾರ್ಕೊಗ್ಲಿಕನ್ ಕೊರತೆಯ ಕೋಶಗಳಲ್ಲಿ ಅದು ಗಮನಾರ್ಹವಾಗಿ ಹೆಚ್ಚಾಗಿದೆ ಈ ಪರಿಣಾಮಕ್ಕೆ ಏನು ಕಾರಣವಾಗಬಹುದು ಒಂದು ಸಂಭವನೀಯತೆಯೆಂದರೆ ಕೋಶವು ತನ್ನ ಮೇಲೆ ಎಳೆಯುತ್ತಿರುವ ಸಂಕೋಚಕತೆ ಮತ್ತು ಕೋಶವು ಈ ಹೆಚ್ಚಿದ ಬಲವನ್ನು ಕಾರ್ಯಗತಗೊಳಿಸುತ್ತಿದೆ ಮತ್ತು ಇದರ ಪರಿಣಾಮವಾಗಿ ಅದು ಅದರ ಸ್ವಂತ ಶಕ್ತಿ ಪರಿಣಾಮದಿಂದ ಬೇರ್ಪಡುತ್ತಿದೆ ಸಕ್ರಿಯಗೊಳಿಸಲಾದ ಸಿಗ್ನಲಿಂಗ್ ಮಾರ್ಗಗಳ ವಿಷಯದಲ್ಲಿ ಗಾಮಾ ಸಾರ್ಕೊಗ್ಲಿಕನ್ ಕೊರತೆಯ ಜೀವಕೋಶಗಳಲ್ಲಿ ಇ ಆರ್ ಕೆ ಮ್ಯಾಪ್ ಕೈನೇಸ್ ಮಾರ್ಗವನ್ನು ನಿಯಂತ್ರಿಸಲಾಗಿದೆ ಗಾಮಾ ಸಾರ್ಕೊಗ್ಲಿಕನ್ ಕೊರತೆಯ ಜೀವಕೋಶಗಳಲ್ಲಿನ ಸ್ಥಿತಿ ಇದು ಈ ರೀತಿಯ ಫಿನೋಟೈಪ್ ಸಾಮಾನ್ಯವಾದ ಇನ್ನೊಂದು ವಿಷಯ ಆದ್ದರಿಂದ ಹೆಚ್ಚಿದ ಅಪೊಪ್ಟೋಸಿಸ್ ಎಂಡಿಎಕ್ಸ್ ಇಲಿಗಳಲ್ಲಿ ಕಂಡುಬರಲಿಲ್ಲ ಎಂಡಿಎಕ್ಸ್ ಇಲಿಗಳು ಮಸ್ಕ್ಯುಲರ್ ಡಿಸ್ಟ್ರೋಫಿ ಇಲಿಗಳು ಅವುಗಳು ಈ ಹೆಚ್ಚಿದ ಅಪೊಪ್ಟೋಸಿಸ್ ಅನ್ನು ಪ್ರದರ್ಶಿಸುವುದಿಲ್ಲ ಆದರೆ ಈ ಎರಡರಲ್ಲೂ ಎಂಡಿಎಕ್ಸ್ ಮತ್ತು ಗಾಮಾ ಸಾರ್ಕೊಗ್ಲಿಕನ್ ಕೊರತೆಯ ಕೋಶಗಳ ನಡುವೆ ಒಂದು ಸಮಾನತೆಯಿದೆ ಕಂಟ್ರೋಲ್ ಗೆ ಹೋಲಿಸಿದರೆ ಇಂಟಿಗ್ರಿನ್ ಸಿಗ್ನಲಿಂಗ್ ಅನ್ನು ನಿಯಂತ್ರಿಸಲಾಗಿದೆ ಮತ್ತು ಇಂಟೆಗ್ರಿನ್ ಸಿಗ್ನಲಿಂಗ್ ಎಂದು ನಾನು ಹೇಳಿದಾಗ ಇದರ ಭಾಗವಾಗಿ ಇಂಟಿಗ್ರಿನ್ ಬೀಟಾ ಒನ್ Integrin beta 1 ನಲ್ಲಿ ಆಲ್ಫಾ ಏಳು ಎರಡರಲ್ಲೂ ಹೆಚ್ಚಾಗಿದೆ ಇಂಟಿಗ್ರಿನ್ ಸಿಗ್ನಲಿಂಗ್ ಅಣುಗಳಲ್ಲದ ಪ್ಯಾಕ್ಸಿಲಿನ್ ಅನ್ನು ಎರಡರಲ್ಲೂ ಹೆಚ್ಚಿಸಲಾಯಿತು ಆದರೆ ಇದು ಎಂಡಿಎಕ್ಸ್ ಇಲಿಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬಂದಿದೆ ಆದ್ದರಿಂದ ಪ್ಯಾಕ್ಸಿಲಿನ್ ಎರಡು ಫಾಸ್ಫೊರಿಲೇಷನ್ ತಾಣಗಳನ್ನು ಟೈರೋಸಿನ್ 118 ಹೊಂದಿದೆ ಮತ್ತು ಎಂಡಿಎಕ್ಸ್ ಇಲಿಗಳಲ್ಲಿ ಟೈರೋಸಿನ್ 31 ಹೆಚ್ಚಾಗುತ್ತದೆ ಫಾಸ್ಫರ್ ಸ್ಕ್ರೀನ್ ಎಂಡಿಎಕ್ಸ್ ಇಲಿಗಳಲ್ಲಿ ಹೆಚ್ಚಿನ ಪ್ರಮಾಣದ ಪ್ಯಾಕ್ಸಿಲಿನ್ ಸಿಗ್ನಲಿಂಗ್ ಅನ್ನು ಬಹಿರಂಗಪಡಿಸಿತು ಹಾಗಾದರೆ ಈ ಕೋಶಗಳಲ್ಲಿ ಪ್ಯಾಕ್ಸಿಲಿನ್ ಏನು ಮಾಡುತ್ತಿದೆ ಆದ್ದರಿಂದ ಎಂಡಿಎಕ್ಸ್ ಇಲಿಗಳಿಂದ ಪ್ರತ್ಯೇಕಿಸಲ್ಪಟ್ಟ ಎಂಡಿಎಕ್ಸ್ ಕೋಶಗಳಲ್ಲಿ ಫೋಕಲ್ ಅಂಟಿಕೊಳ್ಳುವಿಕೆಯಲ್ಲಿ ಸ್ಥಳೀಕರಿಸಲ್ಪಟ್ಟ ಪ್ಯಾಕ್ಸಿಲಿನ್ ಫಾಸ್ಫೊರಿಲೇಟೆಡ್ ಆಗಿರುತ್ತದೆ ಎಂದು ಗಮನಿಸಲಾಯಿತು ನೀವು Y31 ಮತ್ತು Y118 ಫಾಸ್ಫೊರಿಲೇಟೆಡ್ ಅನ್ನು ಬರೆದಿದ್ದೀರಿ ಮತ್ತು ಹೆಚ್ಚು ಮುಖ್ಯವಾಗಿ ಸ್ಥಳೀಕರಣವು ಸಂಕೋಚಕತೆಗೆ ಸೂಕ್ಷ್ಮವಾಗಿರುತ್ತದೆ ನೀವು ಅದನ್ನು ಮಯೋಸಿನ್ ಎರಡರ ಪ್ರತಿರೋಧಕವಾದ ಬ್ಲೆಬ್ ನೊಂದಿಗೆ ಟ್ರೀಟ್ ಮಾಡಿದಾಗ ತಕ್ಷಣ ಡಿಲೊಕಲೈಸೇಶನ್ ಸಂಭವಿಸುತ್ತದೆ ಆದ್ದರಿಂದ ಪ್ಯಾಕ್ಸಿಲಿನ್ ಫೋಕಲ್ ಅಂಟಿಕೊಳ್ಳುವಿಕೆಯಿಂದ ಡಿಲೊಕಲೈಸೇಶನ್ ಆಗುತ್ತದೆ ಮತ್ತು ನೀವು ಅವುಗಳನ್ನು ಮತ್ತೆ ತೆಗೆದುಹಾಕಿದರೆ ಅವು ಫೋಕಲ್ ಅಂಟಿಕೊಳ್ಳುವಿಕೆಗೆ ಹಿಂತಿರುಗುತ್ತವೆ ಫೋಕಲ್ ಅಂಟಿಕೊಳ್ಳುವಿಕೆಯ ಈ ವಹಿವಾಟಿನ ಪ್ರಮಾಣವನ್ನು ಎಫ್ಆರ್ಎಪಿ ಪ್ರಯೋಗಗಳು ಅಥವಾ ಫೋಟೊಬ್ಲೀಚಿಂಗ್ ನಂತರ ಪ್ರತಿದೀಪಕ ಚೇತರಿಕೆ ಬಳಸಿ ನಿರ್ಣಯಿಸಬಹುದು ನೀವು ಏನು ಮಾಡುತ್ತೀರಿ ಎಂದರೆ ನೀವು ಜಿಎಫ್ಪಿ ಪ್ಯಾಕ್ಸಿಲಿನ್ ನೊಂದಿಗೆ ವರ್ಗಾವಣೆಯಾದ ಕೋಶವನ್ನು ತೆಗೆದುಕೊಳ್ಳುತ್ತೀರಿ ಇದು ಕೋಶದ ಬಾಹ್ಯರೇಖೆ ಎಂದು ಹೇಳೋಣ ಮತ್ತು ನಿಮಗೆ ಜಿಎಫ್ಪಿ ಪ್ಯಾಕ್ಸಿಲಿನ್ ಅಂಟಿಕೊಳ್ಳುವಿಕೆಗಳಿವೆ ಈಗ ನೀವು ಒಂದು ಸಣ್ಣ ಅಂಟಿಕೊಳ್ಳುವಿಕೆಯ ಮೇಲೆ ಕೇಂದ್ರೀಕರಿಸುತ್ತೀರಿ ಮತ್ತು ನೀವು ಬೆಳಕನ್ನು ಹರಿಸುತ್ತೀರಿ ಇದರಿಂದ ಅದು ಸ್ಥಳೀಯವಾಗಿ ಬಿಳುಪುಗೊಳ್ಳುತ್ತದೆ ಸಮಯದ ಕ್ರಿಯೆಯಾಗಿ ಈ ಹಂತದಲ್ಲಿ ತೀವ್ರತೆ ಏನು ಎಂಬುದನ್ನು ನೀವು ಟ್ರ್ಯಾಕ್ ಮಾಡಬೇಕು ನೀವು ತೀವ್ರತೆಯನ್ನು ಯೋಜಿಸಿದರೆ ನಿಮಗೆ ಈ ರೀತಿಯ ವಕ್ರರೇಖೆ ಸಿಗುತ್ತದೆ ಶೇಕಡಾವಾರು ಚೇತರಿಕೆ ಏನು ಎಂದು ನೀವು ಬ್ಯಾಕ್ಟ್ರಾಕ್ ಮಾಡಬಹುದು ಉದಾಹರಣೆಗೆ ನೀವು ಬ್ಲೀಚ್ ಮಾಡಿದ ನಂತರ ಸಂಪೂರ್ಣವಾಗಿ ಮೊಬೈಲ್ ಆಗಿರುವ ಪ್ರೋಟೀನ್ ನಿಮ್ಮಲ್ಲಿದ್ದರೆ ಅದು ಮತ್ತೆ ಅದೇ ಮೌಲ್ಯಕ್ಕೆ ಬರುತ್ತದೆ ಆದರೆ ಫೋಕಲ್ ಅಂಟಿಕೊಳ್ಳುವಿಕೆಯಲ್ಲಿ ಇದನ್ನು ಸೈಟೋಪ್ಲಾಸಂ ನಲ್ಲಿ ಗಮನಿಸಲಾಯಿತು ಅಲ್ಲಿ ಪ್ರೋಟೀನ್ ಫೋಕಲ್ ಅಂಟಿಕೊಳ್ಳುವಿಕೆಯಲ್ಲಿ ಮುಕ್ತವಾಗಿ ಹರಡಿತು ಮತ್ತು ಅದರ ಚೇತರಿಕೆ ಕಡಿಮೆ ಕೂಡ ಇತ್ತು ಚೇತರಿಕೆಯ ಸಮಯವನ್ನು ನೀವು ಟ್ರ್ಯಾಕ್ ಮಾಡಿದರೆ ಸೈಟೊಸೊಲ್ ಗೆ ಹೋಲಿಸಿದರೆ ಫೋಕಲ್ ಅಂಟಿಕೊಳ್ಳುವಿಕೆಯಲ್ಲಿ ಚೇತರಿಕೆಯ ಸಮಯ ಹೆಚ್ಚು ಎಂದು ಅವರು ಗಮನಿಸಿದರು ಮತ್ತು ನೀವು ಬ್ಲೆಬಿಸ್ಟಾಟಿನ್ ನೊಂದಿಗೆ ಟ್ರೀಟ್ ಮಾಡಿದಾಗ ಚೇತರಿಕೆಯ ಸಮಯ ಕಡಿಮೆಯಾಗಿದೆ ಹೀಗಾಗಿ ಬ್ಲೆಬಿಸ್ಟಾಟಿನ್ ಇಳಿಕೆ ಕಂಡುಬರುತ್ತದೆ ಮತ್ತು ಇದು ಸೈಟೋಸೊಲ್ ನಲ್ಲಿ ಫೋಕಲ್ ಅಂಟಿಕೊಳ್ಳುವಿಕೆಯಲ್ಲಿ ಪ್ಯಾಕ್ಸಿಲಿನ್ ಇತರ ಪ್ರೋಟೀನ್ ಗಳೊಂದಿಗೆ ಸಂವಹನ ನಡೆಸುತ್ತಿದೆ ಎಂದು ಸೂಚಿಸುತ್ತದೆ ಈಗ ಪ್ಯಾಕ್ಸಿಲಿನ್ ಅನ್ನು ಹೆಚ್ಚು ವ್ಯಕ್ತಪಡಿಸಲಾಗಿದೆ ಎಂದು ಸಹ ಗಮನಿಸಲಾಗಿದೆ ಇನ್ವಿಟ್ರೊ ದಲ್ಲಿ ಸ್ಟ್ರೈಯೆಶನ್ ಶೇಕಡಾವಾರು ಹೆಚ್ಚಳ ಕಂಡುಬಂದಿದೆ ಆದ್ದರಿಂದ ನೀವು ಎಷ್ಟು ಮೈಯೊಟ್ಯೂಬ್ ಗಳು ಸ್ಟ್ರೈಯೆಟ್ ಆಗಿವೆ ಎಂಬುದನ್ನು ಪತ್ತೆಹಚ್ಚಲು ಸೆಲ್ ಜಿಯೋಮೆಟ್ರಿ ಯನ್ನು ಬಳಸುತ್ತೀರಿ ಎಂಡಿಎಕ್ಸ್ ಇಲಿಗಳಲ್ಲಿ ಪ್ಯಾಕ್ಸಿಲಿನ್ ಹೆಚ್ಚಳವಿದೆ ಪ್ಯಾಕ್ಸಿಲಿನ್ ಸ್ಥಳೀಕರಣವು ಒಂದು ಹಂತದಲ್ಲಿ ಸಂಕೋಚಕತೆಗೆ ಸೂಕ್ಷ್ಮವಾಗಿತ್ತು ನೀವು ಪ್ಯಾಕ್ಸಿಲಿನ್ ಅನ್ನು ಅತಿಯಾಗಿ ಎಕ್ಸ್ಪ್ರೆಸ್ ಮಾಡಿದರೆ ನೀವು ನಿಯಂತ್ರಣ ಅಥವಾ ವೈಲ್ಡ್ ಪ್ರಕಾರವನ್ನು ಹೆಚ್ಚಿಸಿದಾಗ ಅದು ಮೈಯೋಫಿಬ್ರಿಲೊಜೆನೆಸಿಸ್ ಅನ್ನು ಹೆಚ್ಚಿಸುತ್ತದೆ ಈ ಪ್ರಯೋಗಗಳು ಪ್ಯಾಕ್ಸಿಲಿನ್ ಮತ್ತು ಸಂಕೋಚಕತೆ ಅಥವಾ ಅಧಿಕ ರಕ್ತದೊತ್ತಡದ ನಡುವಿನ ಸಂಪರ್ಕವನ್ನು ಸೂಚಿಸುತ್ತವೆ ಆದ್ದರಿಂದ ನಾನು ಸೂಚಿಸಿದ ವಿಶ್ರಾಂತಿ ಪ್ರಯೋಗಗಳಂತಹ ಪ್ರಯೋಗಗಳನ್ನು ಬಳಸಿಕೊಂಡು ನೀವು ಅದನ್ನು ಕ್ರಿಯಾತ್ಮಕವಾಗಿ ನಿರ್ಣಯಿಸಬಹುದು ನೀವು ಪ್ಯಾಕ್ಸಿಲಿನ್ ಅನ್ನು ಎಕ್ಸ್ಪ್ರೆಸ್ ಮಾಡುವಾಗ ನಿಯಂತ್ರಣ ಕೋಶಗಳಿಗೆ ಇದು ವಕ್ರವಾಗಿದ್ದರೆ ಏನು ಗಮನಿಸಲಾಗಿದೆ ಹೀಗೆ ಅಭಿವ್ಯಕ್ತಿ ಮೇಲೆ ಪ್ಯಾಕ್ಸಿಲಿನ್ ಅನ್ನು ಗಮನಿಸಲಾಯಿತು ಇದು ಎಲ್ ಎಲ್ ಮಿತಿ LL limit ಮತ್ತು ಇದು ಸಮಯ ಅವರು ಸಾಕಷ್ಟು ಮೊತ್ತದಿಂದ ವಿಶ್ರಾಂತಿ ಪಡೆದರು ನೀವು ಟ್ರ್ಯಾಕ್ ಮಾಡಬಹುದು ಮತ್ತು ಅವರು ಬ್ಲೆಬಿಸ್ಟಾಟಿನ್ ನೊಂದಿಗೆ ಟ್ರೀಟ್ ಮಾಡಿದಾಗ ಇದು ನಗಣ್ಯವಾಗಿದೆ ಏಕೆಂದರೆ ಬ್ಲೆಬಿಸ್ಟಾಟಿನ್ ಎಲ್ಲಾ ಸಂಕೋಚನವನ್ನು ಸಡಿಲಗೊಳಿಸುತ್ತದೆ ಬ್ಲೆಬ್ಬಿಸ್ಟಾಟಿನ್ ಗೆ ಹೋಲಿಸಿದರೆ ಈ ವ್ಯತ್ಯಾಸವನ್ನು ನೀವು ಟ್ರ್ಯಾಕ್ ಮಾಡಬಹುದು ಮತ್ತು ಈ ಉದ್ದದ ಹೆಚ್ಚಳ ಎಷ್ಟು ಮತ್ತು ಗಮನಿಸಿದ ಸಂಗತಿಯೆಂದರೆ ಪ್ಯಾಕ್ಸಿಲಿನ್ ವಿಶ್ರಾಂತಿ ಹೆಚ್ಚಿಸಲು ಕಾರಣವಾಗುತ್ತದೆ ಹೈಪರ್ ಕಾಂಟ್ರಾಕ್ಟೈಲ್ ಮತ್ತು ಇದನ್ನು ಪರಮಾಣು ಬಲ ಮೈಕ್ರೋಸ್ಕೋಪಿ ಎಎಫ್ಎಂ ಬಳಸಿ ಪರೋಕ್ಷವಾಗಿ ಅಂದಾಜು ಮಾಡಬಹುದಾದ ಪ್ಯಾಕ್ಸಿಲಿನ್ ವರ್ಗಾವಣೆಗೊಂಡ ಜೀವಕೋಶಗಳು ಕೋಶಗಳ ಯಾಂತ್ರಿಕ ಗುಣಲಕ್ಷಣಗಳನ್ನು ಪರೀಕ್ಷಿಸಲು ನಾವು ಎಎಫ್ಎಂ ಅನ್ನು ಹೇಗೆ ಬಳಸಬಹುದು ಎಂಬುದರ ಕುರಿತು ವಿವರವಾದ ಚರ್ಚೆಯನ್ನು ನೀವು ಕೋರ್ಸ್ನಲ್ಲಿ ನಂತರ ತಿಳಿಯುತ್ತೀರಿ ಗಮನಿಸಿದ ಸಂಗತಿಯೆಂದರೆ ನೀವು ಬಿಗಿತವನ್ನು ಟ್ರ್ಯಾಕ್ ಮಾಡಿದರೆ ಮತ್ತು ನೀವು ಪ್ಯಾಕ್ಸಿಲಿನ್ ಅನ್ನು ಅತಿಯಾಗಿ ಎಕ್ಸ್ಪ್ರೆಸ್ ಮಾಡಿದಾಗ ನಿಯಂತ್ರಣ ಕೋಶಗಳಿಗೆ ನೀವು ಪಡೆಯುವ ವಿತರಣೆಯಾಗಿದ್ದರೆ ಕರ್ವ್ ಬಲಕ್ಕೆ ಬದಲಾಗುತ್ತದೆ ಅಂದರೆ ಕೋಶಗಳು ಗಟ್ಟಿಯಾಗುತ್ತವೆ ಇದು ಬ್ಲೆಬ್ ನೊಂದಿಗೆ ಇದು ನಿಯಂತ್ರಣ ಮತ್ತು ಇದು ಪ್ಯಾಕ್ಸಿಲಿನ್ ಓವರ್ ಎಕ್ಸ್ಪ್ರೆಸ್ ಕೋಶಗಳೊಂದಿಗೆ ಇರುತ್ತದೆ ಪ್ಯಾಕ್ಸಿಲಿನ್ ವರ್ಗಾವಣೆಗೊಂಡ ಜೀವಕೋಶಗಳು ಹೈಪರ್ ಸಂಕೋಚಕ ಮತ್ತು ಗಟ್ಟಿಯಾಗಿರುತ್ತವೆ ಎಂದು ಇದು ಸೂಚಿಸುತ್ತದೆ ಪ್ಯಾಕ್ಸಿಲಿನ್ ನೊಂದಿಗೆ ವರ್ಗಾವಣೆಯಾದ C57 ಕೋಶಗಳೊಂದಿಗೆ ಅದೇ ಪ್ರಯೋಗವನ್ನು ಮಾಡಲಾಯಿತು C57 ಮತ್ತು ಎಂಡಿಎಕ್ಸ್ ನೊಂದಿಗೆ ಅದೇ ಪ್ರಯೋಗವನ್ನು ಮಾಡಿದಾಗ C57 ಕೋಶಗಳ ಪ್ರತಿಕ್ರಿಯೆಗೆ ಹೋಲಿಸಿ ಗಮನಿಸಲಾಗಿದೆ ಎಂಡಿಎಕ್ಸ್ ಕೋಶಗಳಲ್ಲಿ ಅವು ಹೆಚ್ಚು ಸಂಕೋಚಕವಾಗಿದ್ದವು ಆದರೆ ಅವು ಗಾಮಾ ಸಾರ್ಕೊಗ್ಲಿಕನ್ ಕೊರತೆಯ ಕೋಶಗಳಿಗಿಂತ ಕಡಿಮೆ ಸಂಕೋಚನವನ್ನು ಹೊಂದಿದ್ದವು ಆದ್ದರಿಂದ ಕಾಂಟ್ರಾಕ್ಟಿಲಿಟಿ C57 ಎಂಡಿಎಕ್ಸ್ ಗಿಂತ ಕಡಿಮೆ ಮತ್ತು ಗಾಮಾ ಸಾರ್ಕೊಗ್ಲಿಕನ್ ಕೊರತೆಯ ಕೋಶಗಳ ಕಡಿಮೆ ಇರುತ್ತದೆ ಈಗ ಇವು ಅಪೊಪ್ಟೋಟಿಕ್ ಮತ್ತು ಇವು ಅಪೊಪ್ಟೋಟಿಕ್ ಅಲ್ಲ ಗಮನಿಸಿದ ಸಂಗತಿ ಎಂದರೆ C57 ನಿಂದ C57 ಕೋಶಗಳ ಅಂಗಾಂಶಕ್ಕೆ ಹೋಲಿಸಲಾಗಿದೆ ಆದರೆ ಸರಾಸರಿ ಬಿಗಿತವು ಹನ್ನೆರಡು ಕೆಪಿಎ ನ ಕ್ರಮವು ಸಾಮಾನ್ಯ ಸ್ನಾಯುವಿನಂತೆಯೇ ಇರುತ್ತದೆ ಎಂಡಿಎಕ್ಸ್ ಸ್ನಾಯು ಅಂಗಾಂಶವು ಹದಿನೆಂಟು ಕೆಪಿಎ ನಲ್ಲಿ ಸುಮಾರು ಒಂದು ದಶಮಾಂಶ ಐದು ಪಟ್ಟು ಗಟ್ಟಿಯಾಗಿರುತ್ತದೆ ಆದ್ದರಿಂದ ಈ ಹಿಂದೆ ಎಂಡಿಎಕ್ಸ್ ನಂತೆ ಅಭಿವ್ಯಕ್ತಿ ಮೇಲೆ ಪ್ಯಾಕ್ಸಿಲಿನ್ ಅನ್ನು ಪ್ರದರ್ಶಿಸುತ್ತದೆ ಇದು C57 ಗೆ ಹೋಲಿಸಿದರೆ ಸಂಕೋಚಕ ಮತ್ತು ಗಟ್ಟಿಯಾಗಿರುತ್ತದೆ ಇದರ ಅರ್ಥವೇನು ಈಗ ಗಮನಿಸಲಾಗಿರುವುದು ಕ್ಲಿನಿಕಲ್ ಎಂಡಿಎಕ್ಸ್ ರೋಗಿಗಳಿಗೆ ಪ್ರೆಡ್ನಿಸೋನ್ ಎಂಬ ಔಷಧವನ್ನು ಹೆಚ್ಚಾಗಿ ನೀಡಲಾಗುತ್ತದೆ ಪ್ರೆಡ್ನಿಸೋನ್ ಇದು ಗ್ಲುಕೊಕಾರ್ಟಿಕಾಯ್ಡ್ ಇದನ್ನು ಉಪಶಮನವಾಗಿ ಮಾತ್ರ ಬಳಸಲಾಗುತ್ತದೆ ಆದರೆ ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದು ತಿಳಿದಿಲ್ಲ ಮತ್ತು ನೀವು ನಿಯಂತ್ರಣ ಕೋಶಗಳನ್ನು ಹೊಂದಿರುವ ಪ್ರಯೋಗವನ್ನು ನಡೆಸಲಾಗಿ ನೀವು ಪಿಡಿಎನ್ ಅಥವಾ ಪ್ರೆಡ್ನಿಸೋನ್ ನೊಂದಿಗೆ ಚಿಕಿತ್ಸೆ ನೀಡಿದರೆ ಈ ಬಿಗಿತ ಹೇಗೆ ಎಂದು ಕೇಳಿದರೆ ಅದು ವಿಚಿತ್ರ ಹೌದು ಪಿಡಿಎನ್ ಚಿಕಿತ್ಸೆಯು ಕೋಶಗಳನ್ನು ಮೃದುಗೊಳಿಸುತ್ತದೆ ಹೀಗೆ ಈ ಔಷಧಿಯನ್ನು ಬಳಸುವುದರಿಂದ ನೀವು ಒತ್ತಡದ ಮಟ್ಟವನ್ನು ಕಡಿಮೆ ಮಾಡುತ್ತಿದ್ದೀರಿ ಎಂದು ಸೂಚಿಸುತ್ತದೆ ಆದ್ದರಿಂದ ಒಂದು ರೀತಿಯಲ್ಲಿ ನೀವು ಕಂಡದ್ದು ಎಂಡಿಎಕ್ಸ್ ಅಥವಾ ಗಾಮಾ ಸಾರ್ಕೊಗ್ಲಿಕನ್ ಕೊರತೆಯಾಗಿರುತ್ತದೆ ಈ ಎರಡೂ ಸಂದರ್ಭಗಳಲ್ಲಿ ಡಿಸ್ಟ್ರೊಗ್ಲಿಕನ್ ಕಾಂಪ್ಲೆಕ್ಸ್ ತೊಂದರೆಗೊಳಗಾಗುತ್ತಿದೆ ಇದು ಈ ಕೋಶಗಳ ಸಂಕೋಚನದ ಹೆಚ್ಚಳಕ್ಕೆ ಕಾರಣವಾಗುತ್ತದೆ ಒಂದು ಸಂದರ್ಭದಲ್ಲಿ ಅದು ಅಪೊಪ್ಟೋಸಿಸ್ ಗೆ ಕಾರಣವಾಗುತ್ತದೆ ಗಾಮಾ ಸಾರ್ಕೊಗ್ಲಿಕನ್ ಕೊರತೆಯ ಜೀವಕೋಶಗಳಲ್ಲಿ ಮತ್ತು ಎರಡೂ ಸಂದರ್ಭಗಳಲ್ಲಿ ಅಂಗಾಂಶವು ಗಟ್ಟಿಯಾಗಿರುತ್ತದೆ ಈ ಎರಡೂ ಸಂದರ್ಭಗಳಲ್ಲಿ ಇದು ಹೆಚ್ಚಿದ ಇಂಟಿಗ್ರಿನ್ ಸಿಗ್ನಲಿಂಗ್ ಗೆ ಸಂಬಂಧಿಸಿದೆ ಆದರೆ ಸಮಸ್ಯೆಯೆಂದರೆ ಈ ಇಂಟಿಗ್ರಿನ್ ಸಿಗ್ನಲಿಂಗ್ ಅಧಿಕ ರಕ್ತದೊತ್ತಡವನ್ನು ಚಾಲನೆ ಮಾಡುತ್ತದೆ ಸಂಕೋಚನವನ್ನು ಉತ್ತೇಜಿಸುತ್ತದೆ ಮತ್ತು ಅಧಿಕ ರಕ್ತದೊತ್ತಡವನ್ನು ಹೆಚ್ಚಿಸುತ್ತದೆ ಇಂಟಿಗ್ರೀನ್ ಗಳು ಮತ್ತು ಇಂಟಿಗ್ರಿನ್ ಸಿಗ್ನಲಿಂಗ್ ಅನ್ನು ಅಧಿಕ ರಕ್ತದೊತ್ತಡಕ್ಕೆ ಕಾರಣವಾಗುವ ಅರ್ಥದಲ್ಲಿ ವ್ಯಕ್ತಪಡಿಸುವ ಮೂಲಕ ಡಿಸ್ಟ್ರೊಗ್ಲೈಕಾನ್ ನ ಪರಿಣಾಮವನ್ನು ಸರಿದೂಗಿಸಲು ಇಂಟಿಗ್ರೀನ್ ಗಳು ಪ್ರಯತ್ನಿಸಿದರೂ ಇದು ಸಮಸ್ಯೆಯಾಗಿದೆ ಅದರೊಂದಿಗೆ ನಾನು ಇಂದು ಇಲ್ಲಿ ನಿಲ್ಲಿಸುತ್ತೀನಿ ಓದುವ ನಿಯೋಜನೆಯ ಭಾಗವಾಗಿ ನಾನು ಎರಡು ಪತ್ರಿಕೆಗಳನ್ನು ನೀಡುತ್ತೇನೆ ನಾನು ನಿಮಗೆ ಎರಡು ಸಂಶೋಧನಾ ಲೇಖನಗಳನ್ನು ನೀಡುತ್ತೇನೆ ಒಂದು ಗ್ರಿಫಿನ್ Griffin et al ಮತ್ತು ಇತರರು ಜರ್ನಲ್ ಆಫ್ ಸೆಲ್ ಸೈನ್ಸ್ 2005 ಇನ್ನೊಂದು ಸೆನ್ Sen et al ಮತ್ತು ಇತರರು ಯುರೋಪಿಯನ್ ಜರ್ನಲ್ ಆಫ್ ಸೆಲ್ ಬಯಾಲಜಿ 2011 ನಿಮ್ಮ ಗಮನಕ್ಕೆ ಧನ್ಯವಾದಗಳು